ಈ ಅಧಿವೇಶನದಲ್ಲಿ ನಾವು ನಿಯೋಜನೆ ಸಂಖ್ಯೆ ಆರು ಅನ್ನು ಪರಿಹರಿಸಲಿದ್ದೇವೆ ಮತ್ತು ನಾನು ಮೊದಲು ಹೇಳಿದಂತೆ ನಿಯೋಜನೆ ಸಂಖ್ಯೆ ಐದು ಪರಿಹರಿಸುವಾಗ ಈ ಕಾರ್ಯಯೋಜನೆಯು ಅಸೈನ್ಮೆಂಟ್ಗಳ ಮೂಲಕ ನೋಡುವ ಪರಿಹರಿಸುವ ಶ್ರೇಣೀಕರಿಸುವ ಬೋಧನಾ ಸಹಾಯದಿಂದ ಪರಿಹರಿಸಲ್ಪಡುತ್ತದೆ ಮತ್ತು ಆದ್ದರಿಂದ ಈ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳು ಯಾವ ರೀತಿಯ ಚಿಂತನೆಯನ್ನು ಹೊಂದಿದ್ದಾರೆ ಎಂಬುದರ ಪರಿಮಳವನ್ನು ನೀವು ಪಡೆಯುತ್ತೀರಿ ಇಂದಿನ ನಿಯೋಜನೆಯನ್ನು ಶೈಲೇಂದ್ರ ಕುಮಾರ್ ಮತ್ತು ಅನ್ಮೋಲ್ ಠಾಕೂರ್ ಪರಿಹರಿಸುತ್ತಾರೆ ಅವರಿಬ್ಬರೂ ಪಿಎಚ್ ಐಐಟಿ ಕಾನ್ಪುರದ ಭೌತಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ಹಾಗಾದರೆ ಇಲ್ಲಿ ಶೈಲೇಂದ್ರ ಕುಮಾರ್ ಇದ್ದಾರೆ ಆದ್ದರಿಂದ ಮೊದಲ ಪ್ರಶ್ನೆಯು ಲೆನ್ಜ್Lenz's ನಿಯಮವನ್ನು ಆಧರಿಸಿದೆ ಆದ್ದರಿಂದ ಇದು ವಾಸ್ತವವಾಗಿ ನೇರವಾದ ಆಯಾಮದ ವಿಶ್ಲೇಷಣೆಯಾಗಿದೆ ಆದರೆ ನಾನು ಪ್ರಶ್ನೆಯನ್ನು ಪರಿಹರಿಸುವ ಮೊದಲು ನಾನು ಮತ್ತೊಮ್ಮೆ ಪ್ರದರ್ಶನದ ಬಗ್ಗೆ ಹೇಳಲು ಬಯಸುತ್ತೇನೆ ಯುನಿಟ್ ಆರರಲ್ಲಿ ನಲವತ್ತೊಂಬತ್ತು ಉಪನ್ಯಾಸದಲ್ಲಿ ನೀವು ನೋಡಬಹುದು ಆದ್ದರಿಂದ ನಾವು ನಿಯೋಜನೆ ಆರರಲ್ಲಿ ಒಂದು ಪ್ರಶ್ನೆಯನ್ನು ಪರಿಹರಿಸಲಿದ್ದೇವೆ ಈ ಪ್ರಶ್ನೆಯಲ್ಲಿ ನೀವು ಉಪನ್ಯಾಸ ನಲವತ್ತೊಂಬತ್ತರಲ್ಲಿ ಪ್ರದರ್ಶನದಲ್ಲಿ ನೋಡಿದಂತೆ ವಸ್ತುವನ್ನು ನಡೆಸುವ ಟ್ಯೂಬ್ ಇದೆ ಮತ್ತು ಮ್ಯಾಗ್ನೆಟ್ ಒಳಗೆ ಬೀಳುತ್ತಿದೆ ಫ್ಲಕ್ಸ್ ಏಕೆಂದರೆ ಆಯಸ್ಕಾಂತವು ಬದಲಾಗುತ್ತಿದೆ ಮತ್ತು ಆದ್ದರಿಂದ ಆ ಟ್ಯೂಬ್ನಲ್ಲಿ ಎಡ್ಡಿ ಕರೆಂಟ್ಗಳು ಸೃಷ್ಟಿಯಾಗುತ್ತಿವೆ ಆದ್ದರಿಂದ ಆ ಎಡ್ಡಿ ಕರೆಂಟ್ಗಳು ವಾಸ್ತವವಾಗಿ ಮ್ಯಾಗ್ನೆಟ್ನ ಚಲನೆಯನ್ನು ವಿರೋಧಿಸುತ್ತವೆ ಆಯಸ್ಕಾಂತದ ಮೇಲೆ ಕೆಳಮುಖವಾಗಿ ಕಾರ್ಯನಿರ್ವಹಿಸುವ ಗುರುತ್ವಾಕರ್ಷಣೆಯ ಮತ್ತೊಂದು ಬಲವಿದೆ ಆದ್ದರಿಂದ ಈ ಎರಡು ಶಕ್ತಿಗಳು ಇಂಟರ್ಪೋಲೇಟ್ ಆಗುತ್ತವೆ ಮತ್ತು ಕೆಲವೊಮ್ಮೆ ಮ್ಯಾಗ್ನೆಟ್ನಲ್ಲಿ ಯಾವುದೇ ವೇಗವರ್ಧನೆಯು ಕಾರ್ಯನಿರ್ವಹಿಸುವುದಿಲ್ಲ ಆದ್ದರಿಂದ ಆಯಸ್ಕಾಂತವು ವೇಗವನ್ನು ಪ್ರಯತ್ನಿಸುತ್ತದೆ ಇದನ್ನು ಟರ್ಮಿನಲ್ ವೇಗ ಎಂದು ಕರೆಯಲಾಗುತ್ತದೆ ಟರ್ಮಿನಲ್ ವೇಗವನ್ನು ಡ್ರೇಕ್ ಕೋ ಎಫಿಷಿಯಂಟ್ ನಿಂದ ಭಾಗಿಸಿದ ಗುರುತ್ವಾಕರ್ಷಣೆಯಿಂದಾಗಿ ಮ್ಯಾಗ್ನೆಟ್ ಸಮಯದ ವೇಗವರ್ಧನೆಯ ದ್ರವ್ಯರಾಶಿಯಿಂದ ನೀಡಲಾಗುತ್ತದೆ ಈ ಡ್ರೇಕ್ ಕೋ ಎಫಿಷಿಯಂಟ್ mu ನಾಟ್ ಆಲ್ಫಾ ಕೂಡ ನೀಡಲಾಗಿದೆ VT mgk kC 0Mb aa4 ನೀವು ನಿಯೋಜನೆಯನ್ನು ಓದಬಹುದು ಮತ್ತು ಅಲ್ಲಿ ನೀವು ಇದನ್ನು ನೋಡಬಹುದು ಮ್ಯಾಗ್ನೆಟ್ ಗಾಮಾದ ಸಿಗ್ಮಾ ಬೀಟಾ ಮ್ಯಾಗ್ನೆಟಿಕ್ ಕ್ಷಣ m ಗಾಮಾ ನಂತರ ಟ್ಯೂಬ್ನ ದಪ್ಪವನ್ನು ಟ್ಯೂಬ್ ಪವರ್ ನಾಲ್ಕು ಒಳಗಿನ ತ್ರಿಜ್ಯದಿಂದ ಭಾಗಿಸಲಾಗಿದೆ ಆದರೆ ನಾವು ಸಂಪೂರ್ಣ ಕಾನ್ಸ್ಟಂಟ್ ಹಾಕೋಣ ಅರ್ಥದಲ್ಲಿ ಯಾವುದೇ ಆಯಾಮವಿಲ್ಲ C ಗೆ ಯಾವುದೇ ಆಯಾಮವಿಲ್ಲ ಈಗ ನಾವು ಈ ಸಂಬಂಧವನ್ನು ಒಂದು ಮತ್ತು ಈ ಸಂಬಂಧವನ್ನು ಎರಡು ಎಂದು ಕರೆಯೋಣ ಸೂತ್ರ ಒಂದರಿಂದ ನೀವು k ನ ಆಯಾಮವನ್ನು ಕಂಡುಹಿಡಿಯಬಹುದು ಆದ್ದರಿಂದ k ಈಗ m g ಬೈ v t ಆಗುತ್ತದೆ ಇದು ದ್ರವ್ಯರಾಶಿ ಒಂದು g ಆಯಾಮವನ್ನು L T ಮೈನಸ್ ಎರಡು ಹೊಂದಿದೆ ನಂತರ v ವಾಸ್ತವವಾಗಿ ವೇಗದ ಆಯಾಮವಾಗಿದೆ ಆದ್ದರಿಂದ ಇದು L T ಮೈನಸ್ ಒಂದು ಆಗಿದೆ k mgvT MLT 2LT 1 k M1L0T 1 ಆದ್ದರಿಂದ ನಾವು ಹೊಂದಿರುವ ಪರಿಣಾಮಕಾರಿ ಆಯಾಮಗಳು k ನ ಆಯಾಮವು M one L 0 ಮತ್ತು T ಮೈನಸ್ ಒನ್ ಆಗಿದೆ ಎರಡನೆಯ ಸಂಬಂಧದಿಂದ ಇದು C mu ಆಲ್ಫಾ ಈಗ k ಗೆ ಸಮಾನವಾಗಿರುತ್ತದೆ ಈ ಸಂಬಂಧ ನಾನು ಇಲ್ಲಿ ಬಳಸಲಾದ ಪ್ರತಿ ಪರಿಮಾಣದ ಆಯಾಮಗಳನ್ನು ಬರೆಯಲಿದ್ದೇನೆ 0 MLT 2I 2 σ I2ML3T 3 M L2I1 b a L a L ಆದ್ದರಿಂದ mu ನಾಟ್ನ ಆಯಾಮವು M L T ಮೈನಸ್ ಎರಡು I ಮೈನಸ್ ಎರಡು ಆಗಿದೆ ಮತ್ತು ಸಿಗ್ಮಾದ ಆಯಾಮ ಸಿಗ್ಮಾವನ್ನು ಇಲ್ಲಿ ಬಳಸಲಾಗುತ್ತದೆ ಇದು I ಎರಡು M L ಮೂರು T ಮೈನಸ್ ಮೂರು ಮತ್ತು ಕಾಂತೀಯ ಕ್ಷಣದ ಆಯಾಮವು L ಎರಡು I ಒಂದು ಮತ್ತು b ಮೈನಸ್ a ನ ಆಯಾಮ ನಾವು ಮುಂದೆ ಹೋಗೋಣ ಇದು L ಈಗ ನಾವು ಈ ರೀತಿ k ಅನ್ನು ಬರೆಯಬಹುದು ಈ ರೀತಿಯ k ನ ಆಯಾಮ mu M L T ಮೈನಸ್ ಎರಡು I ಮೈನಸ್ ಎರಡು ಆಲ್ಫಾ ಮತ್ತು ಸಿಗ್ಮಾಕ್ಕೆ I ಎರಡು ಡಿವೈಡೆಡ್ ಬೈ M L ಮೂರು T ಮೈನಸ್ ಮೂರು ಬೀಟಾ ಆಗಿದೆ ಮತ್ತು ಇದಕ್ಕಾಗಿ ಮತ್ತೊಮ್ಮೆ ಬೀಟಾ ಇಲ್ಲಿಯೂ ಬೀಟಾ ಮತ್ತು M ಗೆ ಇದು L 2 I 1 ಗಾಮಾ ಆದ್ದರಿಂದ ಮತ್ತು b ಮೈನಸ್ a ಗಾಗಿ ನಾವು L ಡೆಲ್ಟಾವನ್ನು ಭಾಗಿಸಿ L ಗಾಗಿ a L 4 ಅನ್ನು ಹಾಕುತ್ತೇವೆ k MLT 2I 2I2L2I1ML3T 3LL4 ಈಗ ನಾವು ಸ್ಪಷ್ಟವಾಗಿ ಈ ರೀತಿ ಬರೆಯಬಹುದು k ನ ಆಯಾಮವು ಇರುತ್ತದೆ ಇದು ವಾಸ್ತವವಾಗಿ M T ಮೈನಸ್ 1 ನಾವು ಅದನ್ನು ಮೊದಲ ಸಂಬಂಧದಿಂದ ಲೆಕ್ಕ ಹಾಕಿದ್ದೇವೆ MT 1Mα β Lα 3β2γδ 4 T 2α3βI 2α2βγ ಮತ್ತು ಎರಡನೇ ಸಂಬಂಧದಿಂದ ನಾವು ಪಡೆಯುವ ಆಯಾಮಗಳು ಹೀಗಿವೆ M ಆಲ್ಫಾ ಮೈನಸ್ ಬೀಟಾ ನಂತರ L ಆಲ್ಫಾ ಮೈನಸ್ 3 ಬೀಟಾ ಪ್ಲಸ್ 2 ಗಾಮಾ ಪ್ಲಸ್ ಡೆಲ್ಟಾ ಮೈನಸ್ 4 T ಗಾಗಿ ನಾವು ಮೈನಸ್ 2 ಆಲ್ಫಾ ಪ್ಲಸ್ 3 ಬೀಟಾವನ್ನು ಪಡೆಯುತ್ತಿದ್ದೇವೆ ಮತ್ತು ನನಗೆ ನಾವು ಮೈನಸ್ 2 ಆಲ್ಫಾ ಪ್ಲಸ್ 2 ಬೀಟಾ ಪ್ಲಸ್ ಗಾಮಾವನ್ನು ಪಡೆಯುತ್ತಿದ್ದೇವೆ ಈಗ ನಾವು ಆಯಾಮಗಳನ್ನು ಹೋಲಿಸಬಹುದು M ನ ಆಯಾಮಗಳಿಗಾಗಿ ನಾವು ಆಲ್ಫಾ ಮೈನಸ್ ಬೀಟಾ ಈಕ್ವಲ್ಸ್ 1 ಪಡೆಯುತ್ತಿದ್ದೇವೆ ಅದನ್ನು ಸಂಬಂಧ 3 ಎಂದು ಕರೆಯಿರಿ α β 1 ಮತ್ತು ಉದ್ದಕ್ಕಾಗಿ ಇಲ್ಲಿ ನೀವು L ಇಲ್ಲ ಎಂದು ನೋಡುತ್ತೀರಿ ಆದ್ದರಿಂದ ಆಲ್ಫಾ ಮೈನಸ್ 3 ಬೀಟಾ ಪ್ಲಸ್ 2 ಗಾಮಾ ಪ್ಲಸ್ ಡೆಲ್ಟಾ ಮೈನಸ್ 4 ಈಗ 0 ಗೆ ಸಮಾನವಾಗಿರುತ್ತದೆ α 3β2γδ 40 T ಯ ಆಯಾಮಗಳು ನಮಗೆ ಮೈನಸ್ 2 ಆಲ್ಫಾ ಪ್ಲಸ್ 3 ಬೀಟಾ ಈಕ್ವಲ್ಸ್ ಮೈನಸ್ 1 ಆಗಿದೆ 2α3β 1 ಮತ್ತು ನನಗೆ ನಾವು ಮೈನಸ್ 2 ಆಲ್ಫಾ ಪ್ಲಸ್ 2 ಬೀಟಾ ಪ್ಲಸ್ ಗಾಮಾ ಈಗ 0 ಗೆ ಸಮಾನವನ್ನು ಪಡೆಯುತ್ತೇವೆ 2α2βγ0 ನಾವು ಈ ಸಮೀಕರಣಗಳನ್ನು ಪರಿಹರಿಸಬೇಕಾಗಿದೆ ಆದ್ದರಿಂದ ಮೂರು ಸಮೀಕರಣಗಳಿಂದ ಬೀಟಾ ಆಲ್ಫಾ ಮೈನಸ್ ಒಂದಕ್ಕೆ ಸಮನಾಗಿರುತ್ತದೆ ಎಂದು ನಾವು ನೋಡುತ್ತೇವೆ ಈ ಸಮೀಕರಣದಲ್ಲಿ ನೀವು ಈ ಸಮೀಕರಣವನ್ನು ಹಾಕಬಹುದು ಸಮೀಕರಣ ಐದು ಆದ್ದರಿಂದ ನಾವು ಇಲ್ಲಿ ನಾಲ್ಕು ಸಮೀಕರಣಗಳನ್ನು ಪಡೆದುಕೊಂಡಿದ್ದೇವೆ ಈಗ ಈ ಸಮೀಕರಣಗಳು ನಾಲ್ಕು ಅಜ್ಞಾತಗಳನ್ನು ಪಡೆದಿವೆ ನಾಲ್ಕು ಸಮೀಕರಣಗಳು ಆದ್ದರಿಂದ ನಾವು ಈ ಸಮೀಕರಣಗಳನ್ನು ಸುಲಭವಾಗಿ ಪರಿಹರಿಸಬಹುದು ಆದ್ದರಿಂದ ನಾನು ಇಲ್ಲಿ ಪರಿಹಾರವನ್ನು ಬರೆಯುತ್ತಿದ್ದೇನೆ ಆದ್ದರಿಂದ ಆಲ್ಫಾಗೆ ನಾವು 2 ಅನ್ನು ಪಡೆಯುತ್ತೇವೆ ಬೀಟಾ ನಾವು 1 ಅನ್ನು ಪಡೆಯುತ್ತೇವೆ ಗಾಮಾ ನಾವು 2 ಮತ್ತು ಡೆಲ್ಟಾವನ್ನು ಪಡೆಯುತ್ತೇವೆ ನಾವು ಒಂದನ್ನು ಪಡೆಯುತ್ತೇವೆ ಲೈಕ್ ಬಳಸುವ ಮೂಲಕ ನಾವು ಈ ಉತ್ತರಗಳನ್ನು ಪರಿಶೀಲಿಸಬಹುದು ನಮ್ಮ ಮೂರನೇ ಸಮೀಕರಣವು ಆಲ್ಫಾ ಮೈನಸ್ ಬೀಟಾ ಈಸ್ ಈಕ್ವಲ್ಸ್ 1 ನೀವು ಆಲ್ಫಾ ಈಸ್ ಈಕ್ವಲ್ಸ್ 2 ಅನ್ನು ಹಾಕಿದರೆ ಬೀಟಾ ಒಂದಕ್ಕೆ ಸಮನಾಗಿರುತ್ತದೆ ಇದು ತೃಪ್ತವಾಗಿದೆ ಎಂದು ನೀವು ನೋಡಬಹುದು ಮತ್ತೊಂದು ಸಮೀಕರಣ ನಾವು ಗಾಮಾವನ್ನು ಸಹ ಪರಿಶೀಲಿಸಬಹುದು ಆದ್ದರಿಂದ ನಮಗೆ ಸಮೀಕರಣವಿದೆ ಮೈನಸ್ 2 ಆಲ್ಫಾ ಪ್ಲಸ್ 2 ಬೀಟಾ ಪ್ಲಸ್ ಗಾಮಾ ಈಗ 0 ಗೆ ಸಮಾನವಾಗಿರುತ್ತದೆ α2 β1 γ2 δ1α β 1 2α2βγ0 42γ0 γ2 ಇಲ್ಲಿ ಆಲ್ಫಾ ಲೆಸ್ ಧ್ಯಾನ್ ಈಕ್ವಲ್ ಟು two ಎಂದು ಹಾಕಿದರೆ ಅದು ಮೈನಸ್ ನಾಲಕ್ಕು ಆಗುತ್ತದೆ ಮತ್ತು ನೀವು ಬೀಟಾವನ್ನು ಒಂದಕ್ಕೆ ಸಮ ಎಂದು ಹಾಕಿದರೆ ನಾವು ಎರಡು ಪಡೆಯುತ್ತೇವೆ ಆದ್ದರಿಂದ ನೀವು ಗಾಮಾವನ್ನು ಎರಡು ಸಮಾನವಾಗಿ ಪಡೆಯುತ್ತೀರಿ ಅಂತೆಯೇ ನೀವು ಅದನ್ನು ಡೆಲ್ಟಾಗಾಗಿ ಪರಿಶೀಲಿಸಬಹುದು ಎರಡನೆಯ ಸಮಸ್ಯೆಯಲ್ಲಿ ಕ್ಷೇತ್ರದ ಸಂಪ್ರದಾಯವಾದಿತನವನ್ನು ತೋರಿಸಲಾಗಿದೆ ಆದ್ದರಿಂದ ಇದು ರೇಖಾಚಿತ್ರವಾಗಿದೆ ಇಲ್ಲಿ ಸೊಲೆನಾಯ್ಡ್ ಇದೆ ಮತ್ತು ಈ ಸೊಲೆನಾಯ್ಡ್ನಿಂದಾಗಿ ವಿದ್ಯುತ್ ಕ್ಷೇತ್ರವು ವಾಸ್ತವವಾಗಿ ಉತ್ಪತ್ತಿಯಾಗುತ್ತದೆ ಮತ್ತು ಅದು e m f ಆದ್ದರಿಂದ ನೀವು ಯಾವುದೇ ಹಂತದಿಂದ ಪ್ರಾರಂಭಿಸಿ ನಾವು ಈ ಹಂತದಿಂದ ಪ್ರಾರಂಭಿಸೋಣ ಮತ್ತು ಈ ಹಂತದಿಂದ ಪ್ರಾರಂಭಿಸಿ ನೀವು ಲೂಪ್ ಸುತ್ತಲೂ ಚಲಿಸುತ್ತೀರಿ ನೀವು ಈ ಮಾರ್ಗಕ್ಕೆ ಬರುತ್ತೀರಿ ಮತ್ತು ನೀವು 20 ವೋಲ್ಟ್ ಗಳಿಸಿದ್ದೀರಿ ಎಂದು ನೀವು ನೋಡುತ್ತೀರಿ ಕೆಲವು ವೋಲ್ಟ್ ನೀವು ಲೂಪ್ ಅನ್ನು ಪೂರ್ಣಗೊಳಿಸಿದಾಗ ಆದರೆ ಇದು ಸಂಪ್ರದಾಯವಾದಿಯಾಗಿದ್ದರೆ ನಂತರ ಲಾಭವು 0 ಆಗಿರಬೇಕು ಆದರೆ ಇಲ್ಲಿ ಸ್ವಲ್ಪ ಲಾಭವಿದೆ ಸಮಸ್ಯೆಯಲ್ಲಿ ನೀಡಲಾದ 20 ವೋಲ್ಟೇಜ್ ಆಗಿದೆ ಆದ್ದರಿಂದ ಇದು ಸಂಪ್ರದಾಯವಾದಿ ಅಲ್ಲ ಉಪನ್ಯಾಸಗಳಲ್ಲಿಯೂ ತೋರಿಸಲಾಗಿದೆ ಆದ್ದರಿಂದ ಈ ರೆಸಿಸ್ಟರ್ ಈ ರೆಸಿಸ್ಟರ್ನಾದ್ಯಂತ ಪೊಟೆಂಶಿಯಲ್ ಡ್ರಾಪ್ ಅನ್ನು ನಾವು ಅಳತೆ ಮಾಡಿದರೆ ನಾವು ಓದುವಿಕೆಯನ್ನು ಪರಿಹರಿಸಲು ಬಯಸುತ್ತೇವೆ ಮತ್ತು ನಾವು ಮತ್ತು ವೋಲ್ಟೇಜ್ ಓದುವಿಕೆ ಏನಾಗುತ್ತದೆ ನಾವು ಈ ಮೂರು ಪ್ರತಿರೋಧಕಗಳಾದ್ಯಂತ ಸಂಭಾವ್ಯತೆಯನ್ನು ಅಳೆಯುತ್ತೇವೆ ಆದ್ದರಿಂದ ಇದಕ್ಕಾಗಿ ನಾವು ಕಿರ್ಚಾಫ್Kirchhoff's ನಿಯಮವನ್ನು ಬಳಸುತ್ತೇವೆ ಆದ್ದರಿಂದ ನಾವು ಇಲ್ಲಿ ಲೂಪ್ ಮಾಡೋಣ ಆದ್ದರಿಂದ ಈ ಲೂಪ್ನಲ್ಲಿ ಈ ದಿಕ್ಕಿನಲ್ಲಿ ಹರಿಯುವ ಕರೆಂಟ್ ಇದೆ ಎಂದು ಊಹಿಸಿ ಅದರಲ್ಲಿ ಒಂದು ಭಾಗವು ಇಲ್ಲಿಗೆ ಹೋಗುತ್ತದೆ ಇದು ನಾನು ನಾನು ಒಂದು ಮತ್ತು ಇದು ನಾನು ಎರಡು ಎಂದು ಹೇಳೋಣ ಆದ್ದರಿಂದ ನಾವು ಎರಡು ಲೂಪ್ಗಳನ್ನು ಪರಿಗಣಿಸೋಣ ಇದರಲ್ಲಿ ಒಂದು ಲೂಪ್ ಮತ್ತು ಇನ್ನೊಂದು ಲೂಪ್ ಇಲ್ಲಿ ಈಗ ನಾವು ಈ ಲೂಪ್ಗಾಗಿ ಕಿರ್ಚಾಫ್ನKirchhoff's ಸಮೀಕರಣವನ್ನು ಬರೆಯಬಹುದು ಸಮೀಕರಣವು ಇರುತ್ತದೆ ಅದಕ್ಕೂ ಮೊದಲು ವೋಲ್ಟಾ ಮೀಟರ್ನ ಈ ಪ್ರತಿರೋಧವು R ಎಂದು ನಾವು ಊಹಿಸೋಣ ನಂತರ ನಾವು ಕಿರ್ಚಾಫ್Kirchhoff'sನ ಸಮೀಕರಣವನ್ನು ಈ ರೀತಿ ಬರೆಯಬಹುದು ಈ ರೆಸಿಸ್ಟರ್ನಾದ್ಯಂತ ಡ್ರಾಪ್ ಮೂರು I ಆಗಿರುತ್ತದೆ ಮತ್ತು ಈ ಪ್ರತಿರೋಧದಾದ್ಯಂತ ಡ್ರಾಪ್ R ಟೈಮ್ಸ್ I ಎರಡು ಆಗಿರುತ್ತದೆ ಆದ್ದರಿಂದ ಈ ಲೂಪ್ನಲ್ಲಿ ಇದು 0 ಆಗಿರಬೇಕು 3IRI20 ಆದ್ದರಿಂದ ಇದು 0 ಏಕೆಂದರೆ ಈ ಲೂಪ್ ಈ ಸರ್ಕ್ಯೂಟ್ ಹೊರಗಿದೆ ಆದ್ದರಿಂದ ಯಾವುದೇ ಫ್ಲಕ್ಸ್ ಬದಲಾಗುವುದಿಲ್ಲ ಆದ್ದರಿಂದ ಅದಕ್ಕಾಗಿಯೇ ನಾವು ಅದನ್ನು 0 ಗೆ ಸಮಾನವಾಗಿ ಇಡುತ್ತೇವೆ ನಂತರ ನಾವು ಈ ಲೂಪ್ಗೆ ಹೋಗೋಣ ನಾವು ಅದನ್ನು ಲೂಪ್ 2 ಎಂದು ಕರೆಯೋಣ ಮತ್ತು ಈ ಲೂಪ್ಗಾಗಿ ನಾವು ಸಮೀಕರಣವನ್ನು ಬರೆಯೋಣ ಸಮೀಕರಣವು ನಾಲ್ಕು ಟೈಮ್ಸ್ I ಒಂದರಂತೆ ಇರುತ್ತದೆ ನಂತರ ನಾನು ಒಂದು ಕರೆಂಟ್ ಒಂದು ಓಮ್ ಪ್ರತಿರೋಧದ ಮೂಲಕ ಹರಿಯುತ್ತದೆ ಆದ್ದರಿಂದ I ಒನ್ ಆಗುತ್ತದೆ ನಂತರ ಎರಡು ಓಮ್ಗಳ ಮೇಲೆ ವೋಲ್ಟೇಜ್ 2 I 1 ಆಗಿರುತ್ತದೆ ನಂತರ 3 ಓಮ್ನಾದ್ಯಂತ ವೋಲ್ಟೇಜ್ 3 I ಆಗಿರುತ್ತದೆ ಇದು ಒಟ್ಟು 20 ವೋಲ್ಟ್ ಆಗಿದೆ 4I1I12I13I20 V 7I13I20V ಈಗ ಈ ಸಮೀಕರಣವು 4 I 5 I ಆಗುತ್ತದೆ ಆದ್ದರಿಂದ ಒಟ್ಟು ಏಳು I 1 ಪ್ಲಸ್ 3 I ಈಕ್ವಲ್ಸ್ 20 ವೋಲ್ಟ್ ಆಗಿದೆ ಈಗ ನಾವು ನಿಜವಾಗಿ I ಒನ್ ಪ್ಲಸ್ I 2 ಎಂದು ಇಲ್ಲಿಂದ ನೋಡಬಹುದು ಆದ್ದರಿಂದ ನಾವು I ಈಸ್ ಈಕ್ವಲ್ಸ್ ಟು I 1 ಪ್ಲಸ್ I 2 ಎಂದು ಬರೆಯೋಣ II1I27I13I1I220V 10I13I220 V ಆದ್ದರಿಂದ ಈ ಸಮೀಕರಣವು ಏಳು I 1 ಪ್ಲಸ್ 3 I 1 ಪ್ಲಸ್ I 2 ಆಗುತ್ತದೆ ಅಂದರೆ 10 I 1 ಪ್ಲಸ್ 3 I 2 ಈಕ್ವಲ್ಸ್ 20 ವೋಲ್ಟ್ ಆಗಿದೆ ಅದನ್ನು ಮತ್ತೊಮ್ಮೆ ಸಮೀಕರಣ ಒಂದು ಎಂದು ಕರೆಯೋಣ ಮತ್ತು ಲೂಪ್ ಒಂದರಲ್ಲಿ ಹಿಂದಿನ ಸಮೀಕರಣದಿಂದ ಈ 3 I ಪ್ಲಸ್ R I 2 ಈಗ 0 ಗೆ ಸಮಾನವಾಗಿರುತ್ತದೆ ನಾವು ಅದನ್ನು 3 I 1 ಪ್ಲಸ್ I 2 ಪ್ಲಸ್ R I 2 ಈಗ 0 ಗೆ ಸಮನಾಗಿರುತ್ತದೆ ಎಂದು ಬರೆಯಬಹುದು ಇದು 3 I 1 ಪ್ಲಸ್ 3 ಪ್ಲಸ್ R I 2 ಈಗ 0 ಗೆ ಸಮಾನವಾಗಿರುತ್ತದೆ 3I1I2RI203I13RI2010I13I220 V ಹಿಂದಿನ ಸಮೀಕರಣವನ್ನು ಮತ್ತೊಮ್ಮೆ ಇಲ್ಲಿ ಬರೆಯುತ್ತೇನೆ ಆದ್ದರಿಂದ 10 I 1 ಪ್ಲಸ್ 3 I 2 ಆದ್ದರಿಂದ ನಾವು ಎರಡು ವೇರಿಯಬಲ್ಗಳಲ್ಲಿ ಎರಡು ರೇಖೀಯ ಸಮೀಕರಣಗಳನ್ನು ಪಡೆದುಕೊಂಡಿದ್ದೇವೆ I 1 ಮತ್ತು I 2 ಆದ್ದರಿಂದ ನಾವು ಈ ಸಮೀಕರಣಗಳನ್ನು ಪರಿಹರಿಸಬಹುದು ಮತ್ತು ಈ ಸಮೀಕರಣವನ್ನು ಪರಿಹರಿಸಲು ನಾವು ಅದನ್ನು 10 ರಿಂದ ಗುಣಿಸೋಣ ಆದ್ದರಿಂದ ನಾವು I 1 ಮತ್ತು ಇದನ್ನು 3 ರಿಂದ ತೆಗೆದುಹಾಕಬಹುದು 10×3I13RI203×10I13I220 V ಮತ್ತು ಪರಿಹರಿಸುವಾಗ ನಾವು I 2 ಅನ್ನು ಪಡೆಯುತ್ತೇವೆ ಅದಕ್ಕೆ ನೇರ ಉತ್ತರವನ್ನು ಇಲ್ಲಿ ಬರೆಯುತ್ತಿದ್ದೇನೆ ಆದ್ದರಿಂದ ಇದು ಮೈನಸ್ 60 ಡಿವೈಡೆಡ್ ಬೈ 21 ಪ್ಲಸ್ 10 R ಆಗಿದೆ ಈಗ ಪೊಟೆಂಶಿಯಲ್ V ಒಂದು ಈಗ R I 2 ಆಗಿದೆ ಆದ್ದರಿಂದ ನಾವು ಈಗ ನೋಡಬಹುದಾದ ಮೈನಸ್ ಅರವತ್ತು R ಡಿವೈಡೆಡ್ ಬೈ 21 ಪ್ಲಸ್ 10 R ಆಗಿದೆ I2 602110RV1RI2 60R2110R ನಾವು R ನಿಂದ ಭಾಗಿಸೋಣ ನಾವು V 1 ಈಕ್ವಲ್ಸ್ ಮೈನಸ್ 60 ಡಿವೈಡೆಡ್ ಬೈ 21 ಡಿವೈಡೆಡ್ ಬೈ R ಪ್ಲಸ್ 10 V1 6021R10 ಆದ್ದರಿಂದ ಈಗ ವೋಲ್ಟಾ ಮೀಟರ್ಗಾಗಿ ವೋಲ್ಟಾ ಮೀಟರ್ R ಅನ್ನು ತೆಗೆದುಕೊಳ್ಳೋಣ ಅದು ಬಹಳ ದೊಡ್ಡದಾಗಿದೆ ಆದ್ದರಿಂದ ಆ ಮಿತಿಯಲ್ಲಿ ನಾವು V 1 ಈಕ್ವಲ್ಸ್ ಮೈನಸ್ 60 ಎಂದು ಪಡೆಯುತ್ತೇವೆ ಈ ವಿಷಯವು 0 ಕ್ಕೆ ಹೋಗುತ್ತದೆ ಇದು 0 ಕ್ಕೆ ಹೋಗುತ್ತದೆ ಆದ್ದರಿಂದ ನಾವು 10 ಮತ್ತು ಆದ್ದರಿಂದ ನಾವು ಮೈನಸ್ 6 ವೋಲ್ಟ್ ಅನ್ನು ಪಡೆಯುತ್ತೇವೆ At R→∞ V1 6010 6V ಈಗ ಸರ್ಕ್ಯೂಟ್ನಲ್ಲಿನ V 2 ಗಾಗಿ ಈಗ V 2 ವಾಸ್ತವವಾಗಿ 20 ವೋಲ್ಟ್ ಪ್ಲಸ್ ಆಗಿದೆ ಈ V 1 ಇದು ಮೈನಸ್ 6 ವೋಲ್ಟ್ ಆಗಿದೆ ಆದ್ದರಿಂದ ಇದು 14 ವೋಲ್ಟ್ ಆಗುತ್ತದೆ V220 614 V ಆದ್ದರಿಂದ ಈ ಸಮಸ್ಯೆಯನ್ನು ನಾವು ನಿಮಗೆ ತೋರಿಸಿದ ಪ್ರದರ್ಶನಕ್ಕೆ ಸಂಬಂಧಿಸುತ್ತೇನೆ ಮತ್ತು ಅಲ್ಲಿ ನಾವು ಸರ್ಕ್ಯೂಟ್ ಮತ್ತು ಪ್ರತಿರೋಧವನ್ನು ಹೊಂದಿದ್ದೇವೆ ಮತ್ತು ಸರ್ಕ್ಯೂಟ್ ನಡುವೆ ಫ್ಲಕ್ಸ್ ಬದಲಾಗುತ್ತಿದೆ ಮತ್ತು ನಾವು ಒಮ್ಮೆ ವೋಲ್ಟಾ ಮೀಟರ್ ಅನ್ನು ಒಂದು ಬದಿಯಲ್ಲಿ ಮತ್ತು ಇನ್ನೊಂದು ಬದಿಯಲ್ಲಿ ಸಂಪರ್ಕಿಸಿದ್ದೇವೆ ಮತ್ತು ನಾವು ವಿವಿಧ ವೋಲ್ಟೇಜ್ಗಳನ್ನು ಪಡೆದುಕೊಂಡಿದ್ದೇವೆ ನಾವು ಕ್ಷೇತ್ರದ ಸಂಪ್ರದಾಯವಾದಿ ಸ್ವಭಾವವನ್ನು ತೋರಿಸಿದ್ದೇವೆ ಮತ್ತು ಈ ಸಮಸ್ಯೆಯು ಏನು ಪರಿಹರಿಸುತ್ತದೆ ಎಂಬುದನ್ನು ನಿಖರವಾಗಿ ತೋರಿಸುತ್ತದೆ ನಾಲ್ಕು ವಿಭಿನ್ನ ಪ್ರತಿರೋಧಗಳಿರುವ ಸರ್ಕ್ಯೂಟ್ನಲ್ಲಿ ಮತ್ತು ಫ್ಲಕ್ಸ್ ಬದಲಾವಣೆಯನ್ನು ರಚಿಸುವ ಸೊಲೀನಾಯ್ಡ್ ಇದ್ದರೆ ಒಂದು ಬದಿಯಲ್ಲಿ ವೋಲ್ಟೇಜ್ 6 ವೋಲ್ಟ್ಗಳಾಗಿ ಹೊರಹೊಮ್ಮುತ್ತದೆ ಮತ್ತು ಇನ್ನೊಂದು ಬದಿಯಲ್ಲಿ 14 ವೋಲ್ಟ್ಗಳಾಗಿ ಹೊರಹೊಮ್ಮುತ್ತದೆ ನೀವು ಇಪ್ಪತ್ತು ಮೈನಸ್ ಹದಿನಾಲ್ಕು ಬಳಸಿ ಪರಿಹರಿಸುತ್ತೀರಿ ಆದರೆ ವಾಸ್ತವವಾಗಿ ನೀವು ಎರಡನೇ ಸರ್ಕ್ಯೂಟ್ ಅನ್ನು ನೋಡಿದರೆ ಅದು ನಿಖರವಾಗಿರುತ್ತದೆ ಇದು ಇಲ್ಲಿ ಒಂದು ಸರ್ಕ್ಯೂಟ್ ಮತ್ತು ಒಂದು ಪ್ರತಿರೋಧ ಎಂದು ನಾನು ಊಹಿಸಬಹುದಿತ್ತು ಈ ಎಲ್ಲಾ ಮೂರು ಪ್ರತಿರೋಧಗಳು ಒಟ್ಟಾಗಿ ಒಂದು ಪ್ರತಿರೋಧ ಮತ್ತು ನಾವು ಇಲ್ಲಿ ವೋಲ್ಟೇಜ್ ಅನ್ನು ಲೆಕ್ಕಾಚಾರ ಮಾಡುತ್ತಿದ್ದೇವೆ ಅದು 14 ವೋಲ್ಟ್ಗಳಾಗಿ ಹೊರಹೊಮ್ಮುತ್ತದೆ ಇದು ಮತ್ತೆ ಫೀಲ್ಡ್ ಹೊರಗೆ ಇದೆ ಅವರು ವೋಲ್ಟ್ ಮೀಟರ್ನ ಪ್ರತಿರೋಧವನ್ನು ತೆಗೆದುಕೊಳ್ಳುವ ಸಂಪೂರ್ಣ ಕೆಲಸವನ್ನು ಮಾಡಿದರು ಮತ್ತು ನಂತರ R ಇನ್ಫಿನಿಟಿಗೆ ಒಲವು ತೋರುತ್ತಿದೆ ಮತ್ತು I ಎರಡು 0 ಗೆ ಒಲವು ತೋರುತ್ತಿದೆ ಎಂಬ ಮಿತಿಯನ್ನು ತೆಗೆದುಕೊಂಡರು ಆದರೂ ನಾನು ಎರಡು ಬಾರಿ R ಆರು ವೋಲ್ಟ್ಗಳಿಗೆ ಒಮ್ಮುಖವಾಗುತ್ತದೆ ಒಬ್ಬರು ಅದನ್ನು ನೇರವಾಗಿ ನೋಡಬಹುದು ನಾವು R ಅನ್ನು ಇನ್ಫಿನಿಟಿ ಎಂದು ತೆಗೆದುಕೊಂಡರೆ ಮೊದಲಿನಿಂದಲೂ ನಾವು 1 ohm 2 ohms ಇಲ್ಲಿ 3 ohms ಮತ್ತು 4 ohms ಅನ್ನು ಹೊಂದಿದ್ದೇವೆ ಈಗ ನಾನು ಈ ವೋಲ್ಟ್ ಮೀಟರ್ ಅನ್ನು ತೆಗೆದುಕೊಂಡು R ಅನ್ನು ಮೊದಲಿನಿಂದಲೂ ಇನ್ಫಿನಿಟಿ ಎಂದು ತೆಗೆದುಕೊಂಡರೆ ಈ ಲೂಪ್ನಲ್ಲಿನ ಪ್ರಸ್ತುತವು I ಈಕ್ವಲ್ಸ್ 2 ಆಂಪಿಯರ್ ಆಗಿದೆ ಮತ್ತು ನಾನು ಈ ಮಾರ್ಗದ ಸುತ್ತಲೂ ಹೋದರೆ ವೋಲ್ಟೇಜ್ ಇಲ್ಲಿ ಇಳಿಯುತ್ತದೆ ಎಂದು ನೀವು ನೋಡಬಹುದು ಏಕೆಂದರೆ ಪ್ರಸ್ತುತ 6 ವೋಲ್ಟ್ ಪ್ಲಸ್ V r ಈಗ 0 ಆಗಿರುತ್ತದೆ ಏಕೆಂದರೆ ಇಲ್ಲಿ ಯಾವುದೇ EMF ಉತ್ಪಾದನೆಯಾಗುತ್ತಿಲ್ಲ ಮತ್ತು ಇದು ನಿಮಗೆ V r ಮೈನಸ್ 6 ವೋಲ್ಟ್ಗಳಿಗೆ ಸಮನಾಗಿರುತ್ತದೆ ಮತ್ತೊಂದೆಡೆ ನಾನು ಅದೇ ವಿಶ್ಲೇಷಣೆಯೊಂದಿಗೆ ಇನ್ನೊಂದು ಬದಿಯಲ್ಲಿ ಲೂಪ್ ಸುತ್ತಲೂ ಹೋದರೆ ನೀವು V r ಈಕ್ವಲ್ಸ್ ಮೈನಸ್ 14 ವೋಲ್ಟ್ಗಳನ್ನು ಪಡೆಯುತ್ತೀರಿ ಅದೇ ಉತ್ತರ ಆದರೆ ಮೊದಲು ಪಡೆದ ಪರಿಹಾರವು ನಿಮಗೆ ಸರಿಯಾದ ಮಿತಿಯಲ್ಲಿ ತೋರಿಸಿದೆ ಏಕೆಂದರೆ ಇದನ್ನು ಪರಿಹರಿಸುವಾಗ ನೀವು ಪ್ರಶ್ನೆಗಳನ್ನು ಹೊಂದಿರಬಹುದು ನಿನಗೇನು ಗೊತ್ತು ವೋಲ್ಟ್ ಮೀಟರ್ ಮೂಲಕ ಕೆಲವು ಸೋರಿಕೆಯ ಕರೆಂಟ್ ಇರಬಹುದು ನಾನು ವೋಲ್ಟ್ ಮೀಟರ್ನ ಪ್ರತಿರೋಧವನ್ನು R ಎಂದು ತೆಗೆದುಕೊಳ್ಳುತ್ತೇನೆ ಮತ್ತು R ಇನ್ಫಿನಿಟಿಗೆ ಹೋದಂತೆ I 2 ಈಗ 0 ಗೆ ಹೋಗುತ್ತದೆ ಎಂದು ವಿಶ್ಲೇಷಣೆಯ ಮೂಲಕ ನೀವು ಬಹಳ ಎಚ್ಚರಿಕೆಯಿಂದ ತೋರಿಸಿದ್ದೀರಿ ಆದರೆ ಅವುಗಳ ಉತ್ಪನ್ನವು ಅದರ ಮೌಲ್ಯಕ್ಕೆ ಒಮ್ಮುಖವಾಗುತ್ತದೆ ನಾವು ಅಳೆಯುತ್ತೇವೆ ಆದ್ದರಿಂದ ಮೂರನೇ ಸಮಸ್ಯೆಯಲ್ಲಿ z ಅಕ್ಷದ ಉದ್ದಕ್ಕೂ ಚಲಿಸುವ ಚಾರ್ಜ್ ಕಣವಿದೆ ಕಾನ್ಸ್ಟಂಟ್ ವೇಗದೊಂದಿಗೆ ಪಾಸಿಟಿವ್ z ಅಕ್ಷ V ಇದು ಮೂಲದ ಮೂಲಕ ಹಾದುಹೋಗುತ್ತದೆ ಆದ್ದರಿಂದ ನನಗೆ ಅವಕಾಶ ಆದ್ದರಿಂದ ಇದು ಚಾರ್ಜ್ ಕಣವಾಗಿದೆ ಇದು ಪಾಸಿಟಿವ್ ದಿಕ್ಕಿನಲ್ಲಿ ಸಾಗುತ್ತಿದೆ ಆದ್ದರಿಂದ ನಮಗೆ ಅವಕಾಶ ಇದು ಮೂಲವಾಗಿದೆ ಆದ್ದರಿಂದ ನಮಗೆ ಅವಕಾಶ ಯಾವುದೇ ಸಮಯದಲ್ಲಿ ಅದು ಮತ್ತು ನಾವು ಮೂಲದಲ್ಲಿ ಸ್ಥಳಾಂತರದ ಪ್ರಸ್ತುತ ಸಾಂದ್ರತೆಯನ್ನು ಕಂಡುಹಿಡಿಯಲು ಬಯಸುತ್ತೇವೆ ಆದ್ದರಿಂದ ಈ ಚಾರ್ಜ್ ಚಲಿಸಿದಾಗ ಮೂಲದಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ ಕ್ಷೇತ್ರ ಏಕೆಂದರೆ ಈ ಚಾರ್ಜ್ ಬದಲಾಗುತ್ತದೆ ಆದ್ದರಿಂದ ವಿದ್ಯುತ್ ಕ್ಷೇತ್ರದಲ್ಲಿನ ಬದಲಾವಣೆಯು ಕಾಂತೀಯ ಕ್ಷೇತ್ರವನ್ನು ಪ್ರೇರೇಪಿಸುತ್ತದೆ ಮತ್ತು ಆಯಸ್ಕಾಂತೀಯ ಕ್ಷೇತ್ರಕ್ಕೆ ಜವಾಬ್ದಾರಿಯುತ ಅಂಶವೆಂದರೆ ಸ್ಥಳಾಂತರದ ಕರೆಂಟ್ ಆದ್ದರಿಂದ ಸ್ಥಳಾಂತರದ ಕರೆಂಟ್ ಅನ್ನು ಕಂಡುಹಿಡಿಯಲು ಯಾವುದೇ ಸಮಯದಲ್ಲಿ ಕಣವು r ನಲ್ಲಿದೆ ಎಂದು ಊಹಿಸೋಣ ಇದು t ನ ಕಾರ್ಯವಾಗಿದೆ ಕಣವು ಚಲಿಸುತ್ತಿರುವ ಕಾರಣ r t ನಂತರ ಮೂಲ ಕ್ಷೇತ್ರ ಈ ಚಾರ್ಜ್ನಿಂದಾಗಿ E 1 ಡಿವೈಡೆಡ್ ಬೈ 4 pi ಎಪ್ಸಿಲಾನ್ ನಾಟ್ q ಆಗಿದೆ ಇದು ಚಾರ್ಜ್ ಮತ್ತು ಅದರ ವೇಗವು v ಆದ್ದರಿಂದ q ಡಿವೈಡೆಡ್ ಬೈ r ಸ್ಕ್ವೇರ್ ಆಗಿದೆ ಮತ್ತು ಫೀಲ್ಡ್ ಇದು ಪಾಸಿಟಿವ್ ಚಾರ್ಜ್ ಆಗಿದೆ qr2 z ಆದ್ದರಿಂದ ಈ ಚಾರ್ಜ್ದಿಂದ ಉತ್ಪತ್ತಿಯಾಗುವ ಕ್ಷೇತ್ರವು ನೆಗೆಟಿವ್ ದಿಕ್ಕಿನಲ್ಲಿರುತ್ತದೆ ಆದ್ದರಿಂದ ಇಲ್ಲಿ ಮೈನಸ್ ಚಿಹ್ನೆಯನ್ನು ಹಾಕೋಣ ಆದ್ದರಿಂದ ಇದು ಈ ಚಾರ್ಜ್ನಿಂದ ಉತ್ಪತ್ತಿಯಾಗುವ ವಿದ್ಯುತ್ ಕ್ಷೇತ್ರವಾಗಿದೆ ಈ ಚಾರ್ಜ್ ಎಲ್ಲಿ ಚಲಿಸುತ್ತಿದೆ ಆದ್ದರಿಂದ r ಇದು ನಿರಂತರ ವೇಗದಲ್ಲಿ ಚಲಿಸುತ್ತಿದೆ ಎಂದು ನಮಗೆ ನೀಡಲಾಗಿದೆ ಅಂದರೆ r ನ ಬದಲಾವಣೆಯ ದರವು v ಈಗ ನಾವು ಈ ಸಮೀಕರಣವನ್ನು ಪರಿಹರಿಸಬಹುದು ಆದ್ದರಿಂದ r t ಈಗ V ಟೈಮ್ಸ್ t ಪ್ಲಸ್ a ಕಾನ್ಸ್ಟಂಟ್ c ಆಗಿರುತ್ತದೆ ಆದರೆ ನಮಗೆ ಹೇಳಲಾಗುತ್ತದೆ ಆ ಸಮಯದಲ್ಲಿ ಕಣವು ಮೂಲವನ್ನು ಹಾದುಹೋಗುತ್ತದೆ ಎಂದು ನೀಡಲಾಗಿದೆ t ಈಗ 0 ಗೆ ಸಮಾನವಾಗಿರುತ್ತದೆ ಆದ್ದರಿಂದ t ನಲ್ಲಿ 0 ಗೆ ಸಮಾನವಾಗಿರುತ್ತದೆ r ಈಗ 0 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಅದು ನನಗೆ c ಎಂಬುದು 0 ಗೆ ಸಮಾನವಾಗಿರುತ್ತದೆ drtdtvrtvtcAt to rt0c0So rtvt ಆದ್ದರಿಂದ ವಿದ್ಯುತ್ ಕ್ಷೇತ್ರವು ವಾಸ್ತವವಾಗಿ E ಕಾರ್ಯವಾಗಿದೆ t ಯ ಕಾರ್ಯವು 1 ಡಿವೈಡೆಡ್ ಬೈ 4 pi ಎಪ್ಸಿಲಾನ್ ನಾಟ್ ಆಗಿದೆ ನಂತರ q ಡಿವೈಡೆಡ್ ಬೈ v ಸ್ಕ್ವೇರ್ t ಸ್ಕ್ವೇರ್ ಅದು ನೆಗೆಟಿವ್ z ದಿಕ್ಕಿನಲ್ಲಿ ಇದೆ ಈಗ ಸ್ಥಳಾಂತರದ ಪ್ರಸ್ತುತ ಸಾಂದ್ರತೆಯನ್ನು ವಾಸ್ತವವಾಗಿ ಎಪ್ಸಿಲಾನ್ ನಾಟ್ d dt ಆಫ್ E ಎಂದು ನೀಡಲಾಗಿದೆ ಹಾಗಾಗಿ ಅದು ನನಗೆ 1 ಬೈ 4 pi ಎಪ್ಸಿಲಾನ್ ನಾಟ್ q ಬೈ v ಸ್ಕ್ವೇರ್ ಅನ್ನು ನೀಡುತ್ತದೆ v ಕಾನ್ಸ್ಟಂಟ್ ಆಗಿರುತ್ತದೆ ಆದ್ದರಿಂದ 1 ಡಿವೈಡೆಡ್ ಬೈ 2 pi q ಡಿವೈಡೆಡ್ ಬೈ v ಸ್ಕ್ವೇರ್ t ಕ್ಯೂಬ್ ಅದು ಪಾಸಿಟಿವ್ z ದಿಕ್ಕಿನಲ್ಲಿ ಪಡೆಯುತ್ತೀರಿ 14π0 qv2 ddt1t2zJD 12πqv2t3z ಈ ಸಮಸ್ಯೆಯಲ್ಲಿ ಚಾರ್ಜ್ ಮೂಲದಲ್ಲಿ ಚಲಿಸುತ್ತಿರುವಾಗ ಕ್ಷೇತ್ರವು ಕೆಳಕ್ಕೆ ತೋರಿಸುತ್ತಿದ್ದರೂ ಮತ್ತು ನಾವು ಸ್ಥಳಾಂತರದ ಕರೆಂಟ್ಅನ್ನು ಹೊಂದಿದ್ದೇವೆ ಅದು ಪಾಸಿಟಿವ್ z ದಿಕ್ಕಿನಲ್ಲಿ ತೋರಿಸುತ್ತದೆ ಹೇಗೋ ಮೊದಲ ನೋಟದಲ್ಲಿ ಇದು ವಿರೋಧಾಭಾಸವಾಗಿ ಕಾಣುತ್ತದೆ ಆದರೆ ಸಮಯದೊಂದಿಗೆ ಕ್ಷೇತ್ರವು ವಾಸ್ತವವಾಗಿ ಪರಿಮಾಣದಲ್ಲಿ ಕಡಿಮೆಯಾಗುತ್ತಿದೆ ಎಂದು ನೀವು ಅರಿತುಕೊಂಡಾಗ ಇನ್ನು ಮುಂದೆ ಅಲ್ಲ ಸ್ಥಳಾಂತರದ ಕರೆಂಟ್ಕ್ಕೆ ಸಂಬಂಧಿಸಿದ ವಿದ್ಯುತ್ ಕ್ಷೇತ್ರದ ಬದಲಾವಣೆಯ ದರದಂತೆ ಸ್ಥಳಾಂತರದ ಕರೆಂಟ್ವು ಪಾಸಿಟಿವ್ z ದಿಕ್ಕಿನಲ್ಲಿರಬೇಕು ಎಂದು ನೀವು ನೋಡಬಹುದು ನಾಲ್ಕನೆಯ ಸಮಸ್ಯೆ ಸಮಸ್ಯೆ ಮೂರರಲ್ಲಿ ವಿವರಿಸಲಾದ ಚಾರ್ಜ್ಡ್ ಕಣದಿಂದಾಗಿ ನಾವು ಕಾಂತಕ್ಷೇತ್ರವನ್ನು ಲೆಕ್ಕ ಹಾಕಬೇಕು ಮತ್ತು x y ಸಮತಲದಲ್ಲಿ ಮೂಲದಿಂದ r ದೂರದಲ್ಲಿ ಈ ಕಾಂತಕ್ಷೇತ್ರವನ್ನು ಕಂಡುಹಿಡಿಯಲು ನಾವು ಬಯಸುತ್ತೇವೆ ಈಗ ಒಂದು ಮಾರ್ಗವೆಂದರೆ ಚಾರ್ಜ್ ಚಲಿಸುತ್ತಿರುವ ಬಯೋಸಾವರ್ಟ್ ಕಾನೂನನ್ನು ಬಳಸಿಕೊಂಡು ಈ ಸಮಸ್ಯೆಯನ್ನು ಪರಿಹರಿಸಲು ಯೋಚಿಸಿ ಆದ್ದರಿಂದ ಇದನ್ನು ಕರೆಂಟ್ ಎಂದು ಪರಿಗಣಿಸಬಹುದು ಆದರೆ ಈ ಸಮಸ್ಯೆಯನ್ನು ಮಾಡುವ ವಿಧಾನ ಅದು ಅಲ್ಲ ಏಕೆಂದರೆ ಚಲಿಸುವ ಚಾರ್ಜ್ ಸ್ಥಿರವಾದ ಕರೆಂಟ್ಗಳನ್ನು ಉತ್ಪಾದಿಸಲು ಸಾಧ್ಯವಿಲ್ಲ ಆದರೆ ಬಯೋಸಾವರ್ಟ್ ಕಾನೂನನ್ನು ಸ್ಥಿರವಾದ ಕರೆಂಟ್ಕ್ಕಾಗಿ ಬಳಸಲಾಗುತ್ತದೆ ಆದ್ದರಿಂದ ಈ ಸಮಸ್ಯೆಯನ್ನು ಪರಿಹರಿಸಲು ನಾವು ಮೂಲದಿಂದ ದೂರದಲ್ಲಿರುವ ಬದಲಾದ ವಿದ್ಯುತ್ ಕ್ಷೇತ್ರದಿಂದಾಗಿ ಪ್ರಸ್ತುತ ಸಾಂದ್ರತೆ ಸ್ಥಳಾಂತರದ ಪ್ರಸ್ತುತ ಸಾಂದ್ರತೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನದ ಮೂಲಕ ಹೋಗಬೇಕಾಗುತ್ತದೆ ಆದ್ದರಿಂದ ನಾವು ಕಾಂತೀಯ ಎಂದು ತಿಳಿದಿದ್ದೇವೆ ಆಯಸ್ಕಾಂತೀಯ ಕ್ಷೇತ್ರದ ಕರ್ಲ್ mu ನಾಟ್ ಎಪ್ಸಿಲಾನ್ ನಾಟ್ ಡಬಲ್ ಡಬಲ್ T ಆಫ್ E ಆಗಿದೆ j ವಹನವೂ ಇದೆ ಆದರೆ ಇಲ್ಲಿ ಯಾವುದೇ ವಹನ ಕರೆಂಟ್ಗಳಿಲ್ಲ ಆದ್ದರಿಂದ ಅದನ್ನು ನಿರ್ಲಕ್ಷಿಸಲಾಗಿದೆ ಆದ್ದರಿಂದ ಸಮಸ್ಯೆಯನ್ನು ನೋಡೋಣ ಆದ್ದರಿಂದ ಇಲ್ಲಿ ಚಾರ್ಜ್ ಮೇಲಕ್ಕೆ ಚಲಿಸುತ್ತಿದೆ ಇದು x y ಸಮತಲವಾಗಿದೆ ಮತ್ತು ಇಲ್ಲಿ ನಾವು ಕಾಂತೀಯ ಕ್ಷೇತ್ರವನ್ನು ಕಂಡುಹಿಡಿಯಲು ಬಯಸುವ ಸ್ಥಳವಾಗಿದೆ ಇದು R ಆದ್ದರಿಂದ ಈ ಹಂತದಲ್ಲಿ ಕಾಂತೀಯ ಕ್ಷೇತ್ರವನ್ನು ಕಂಡುಹಿಡಿಯಲು ನಾವು ಏನು ಮಾಡಬಹುದು ಈ ಮಾರ್ಗದಿಂದ ಬದ್ಧವಾಗಿರುವ ವಿದ್ಯುತ್ ಕ್ಷೇತ್ರದ ಬದಲಾವಣೆಯನ್ನು ನಾವು ಲೆಕ್ಕ ಹಾಕಬಹುದು ಆದ್ದರಿಂದ ನಾವು ಮೇಲ್ಮೈಯಲ್ಲಿ ಎರಡೂ ಬದಿಗಳನ್ನು ಸಂಯೋಜಿಸೋಣ ಸ್ಟೋಕ್ಸ್ ಪ್ರಮೇಯದಿಂದ ಈ ವಿಷಯವನ್ನು ಈ ಮೇಲ್ಮೈಯನ್ನು ಸುತ್ತುವ ಹಾದಿಯಲ್ಲಿ B ಇಂಟಿಗ್ರೇಟೆಡ್ ರೀತಿಯಲ್ಲಿ ಬರೆಯಬಹುದು ಆದ್ದರಿಂದ ನಾವು ಈ ವಿಷಯವನ್ನು d dt ಈ ಮೇಲ್ಮೈಯಲ್ಲಿ ಬರೆಯಬಹುದು ಆದರೆ ಇಲ್ಲಿ ಗಮನಿಸಿ ಏಕೆಂದರೆ ನಾನು ಮಾರ್ಗದಲ್ಲಿ ಅಪ್ರದಕ್ಷಿಣಾಕಾರವಾಗಿ ಹೋಗುತ್ತಿದ್ದೇನೆ ಆದ್ದರಿಂದ ನೀವು ಇಲ್ಲಿ ನೋಡುವಂತೆ ಈ da ನ ದಿಕ್ಕು ಮೇಲ್ಮುಖವಾಗಿದೆ ಮತ್ತು ನಾನು ಇಲ್ಲಿ ಒಟ್ಟು ವ್ಯುತ್ಪನ್ನವನ್ನು ಬಳಸುತ್ತಿದ್ದೇನೆ ಏಕೆಂದರೆ ಈ ವಿಷಯವು ಈಗ t ನ ಕಾರ್ಯವಾಗಿದೆ ಈಗ ನಾವು ಲೆಕ್ಕಾಚಾರ ಮಾಡಬೇಕು ಈಗ ಈ ವಿಷಯವು ವಾಸ್ತವವಾಗಿ ಈ ಮೇಲ್ಮೈಯಿಂದ ಬಂಧಿತವಾಗಿದೆ ಎಂದು ನಾವು ನೋಡಬಹುದು da⏟ E ಆದ್ದರಿಂದ ನಾವು ಮೊದಲು ಈ ಫ್ಲಕ್ಸ್ ಅನ್ನು ಲೆಕ್ಕಾಚಾರ ಮಾಡೋಣ ಆದ್ದರಿಂದ ವಿದ್ಯುತ್ ಕ್ಷೇತ್ರದ ಕಾರಣ ಫ್ಲಕ್ಸ್ E da ಆಗಿದೆ ಈಗ E ಬಿಂದುವಿನ ವಿದ್ಯುತ್ ಕ್ಷೇತ್ರವು ನಾವು ವಿದ್ಯುತ್ ಹರಿವನ್ನು ಕಂಡುಹಿಡಿಯಲು ಬಯಸುವ ಮೇಲ್ಮೈಯಾಗಿದೆ ಆದ್ದರಿಂದ ಇದು ಮೂಲವಾಗಿದೆ ಸ್ವಲ್ಪ ಪಾಯಿಂಟ್ ತೆಗೆದುಕೊಳ್ಳಿ ಅಥವಾ ವೃತ್ತಾಕಾರದ ಪಟ್ಟಿಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಯಾವುದೇ ಹಂತದಲ್ಲಿ ವಿದ್ಯುತ್ ಕ್ಷೇತ್ರ ಇದು s ನಲ್ಲಿ ಇರಲಿ ಮತ್ತು ಇದು ಪಾಯಿಂಟ್ ಚಾರ್ಜ್ ಆಗಿದೆ ಆದ್ದರಿಂದ ಇದು ಮೂಲದಿಂದ ಈ ಪಾಯಿಂಟ್ ಚಾರ್ಜ್ನ ಅಂತರವು v t ಆಗಿದೆ ಏಕೆಂದರೆ ಇದು ನಾವು ಕೊನೆಯ ಸಮಸ್ಯೆಯಲ್ಲಿ ನೋಡಿದಂತೆ ಕಾನ್ಸ್ಟಂಟ್ ವೇಗ v ಯೊಂದಿಗೆ ಚಲಿಸುತ್ತಿದೆ ಆದ್ದರಿಂದ ಈ ಅಂತರವು ಸ್ಕ್ವೇರ್ ರೂಟ್ ಆಫ್ s ಸ್ಕ್ವೇರ್ ಪ್ಲಸ್ v ಸ್ಕ್ವೇರ್ t ಸ್ಕ್ವೇರ್ ಆಗಿದೆ ಈಗ ಈ ಹಂತದಲ್ಲಿ ವಿದ್ಯುತ್ ಕ್ಷೇತ್ರವು 1 ಬೈ 4 pi ಎಪ್ಸಿಲಾನ್ ನಾಟ್ q ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಆಗಿರುತ್ತದೆ ಆದ್ದರಿಂದ ಇದು s ಸ್ಕ್ವೇರ್ ಪ್ಲಸ್ v ಸ್ಕ್ವೇರ್ t ಸ್ಕ್ವೇರ್ ಆಗಿದೆ ಮತ್ತು ಇದು ಕೆಲವು ದಿಕ್ಕಿನಲ್ಲಿದೆ ಈ ದಿಕ್ಕನ್ನು k ಎಂದು ಕರೆಯೋಣ ಈಗ ಫ್ಲಕ್ಸ್ ಅನ್ನು ಲೆಕ್ಕಾಚಾರ ಮಾಡಲು ನಾವು ಈ ಕಂಪೋನೆಂಟ್ವನ್ನು ಮಾತ್ರ ಬಯಸುತ್ತೇವೆ ನೀವು ಸಮಯವನ್ನು ಉಲ್ಲೇಖಿಸಿ 2856 ಈ ಕಂಪೋನೆಂಟ್ದಲ್ಲಿ ಆಸಕ್ತಿ ಹೊಂದಿಲ್ಲ daE 14π0 q ks2v2t2 ಈಗ ಈ ಕಂಪೋನೆಂಟ್ವನ್ನು ಲೆಕ್ಕಾಚಾರ ಮಾಡಲು ಆದ್ದರಿಂದ ನಾವು ಈ ಕೋನವನ್ನು ಥೀಟಾ ಎಂದು ಕರೆಯೋಣ ಈಗ ಈ ಕೋನವು ಈ ಕೋನಕ್ಕೆ ಸಮಾನವಾಗಿದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಈ ಕಂಪೋನೆಂಟ್ಅನ್ನು ನಾವು E ಕಂಪೋನೆಂಟ್ ಎಂದು ಕರೆಯೋಣ ಆದ್ದರಿಂದ ಈ E ಕಂಪೋನೆಂಟ್ವು E cos theta ಆಗಿರುತ್ತದೆ cos ಥೀಟಾವನ್ನು ನೀವು ಇಲ್ಲಿಂದ ನೋಡಬಹುದು ಅದು v t ಡಿವೈಡೆಡ್ ಬೈ s ಸ್ಕ್ವೇರ್ ಪ್ಲಸ್ v ಸ್ಕ್ವೇರ್ t ಸ್ಕ್ವೇರ್ ಆಗಿರುತ್ತದೆ Ecomp Ecosθcosθ vts2v2t2Ecomp 14π0 qvts2v2t232z ಆದ್ದರಿಂದ E ಕಂಪೋನೆಂಟ್ ಈಗ 1 ಬೈ 4 pi ಎಪ್ಸಿಲಾನ್ ನಾಟ್ q v t ಡಿವೈಡೆಡ್ ಬೈ s ಸ್ಕ್ವೇರ್ ಪ್ಲಸ್ v ಸ್ಕ್ವೇರ್ t ಸ್ಕ್ವೇರ್ 3 ಬೈ 2 ಆಗುತ್ತದೆ ಮತ್ತು ಈ ಕಂಪೋನೆಂಟ್ z ದಿಕ್ಕಿನ ವಿರುದ್ಧ ದಿಕ್ಕಿನಲ್ಲಿದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ನಾವು ಇಲ್ಲಿ z ಅನ್ನು ಹಾಕಬಹುದು ಆದರೆ ಒಂದು ಮೈನಸ್ ಚಿಹ್ನೆ da q2ϵ0vtR2v2t232 1 ಈಗ E d a ಈಗ ಮೈನಸ್ 1 ಬೈ 4 pi ಎಪ್ಸಿಲಾನ್ ನಾಟ್ ಇಂಟಿಗ್ರೇಶನ್ ಓವರ್ q v t ಆಗಿರುತ್ತದೆ s ಸ್ಕ್ವೇರ್ v ಸ್ಕ್ವೇರ್ t ಸ್ಕ್ವೇರ್ 3 ಬೈ 2 ಮತ್ತು ಇಂಟಿಗ್ರೇಶನ್ ಈ d a ನಾವು ಈ ಸಣ್ಣ ಭಾಗಗಳ ಮೇಲೆ ಸಂಯೋಜಿಸಬಹುದು ಇದನ್ನು ನಾವು ಎರಡು pi s dsಗಳಂತೆ ಬರೆಯಬಹುದು ಆದ್ದರಿಂದ ಇಂಟಿಗ್ರೇಶನ್ q ಅನ್ನು ನೀಡುತ್ತದೆ ಯಾಕೆ ಹೀಗೆ ಇದು ಇದನ್ನು ರದ್ದುಗೊಳಿಸುತ್ತದೆ ಇಲ್ಲಿ 2 ಆದ್ದರಿಂದ 2 ಎಪ್ಸಿಲಾನ್ ಇಲ್ಲ ಮತ್ತು ನಂತರ ನಾವು v t s ds ಅನ್ನು s ಸ್ಕ್ವೇರ್ ಮತ್ತು v ಸ್ಕ್ವೇರ್ t ಸ್ಕ್ವೇರ್ 3 ಬೈ 2 ಆಗಿದೆ ಈ ಇಂಟಿಗ್ರೇಶನ್ ನೇರವಾಗಿರುತ್ತದೆ ಮತ್ತು ನಾನು ಇಲ್ಲಿ ಫಲಿತಾಂಶವನ್ನು ಬರೆಯುತ್ತಿದ್ದೇನೆ ಇದು ಎಪ್ಸಿಲಾನ್ನಿಂದ ಮೈನಸ್ q ಆಗಿದೆ v t ಡಿವೈಡೆಡ್ ಬೈ ಮತ್ತು ಈ ಇಂಟಿಗ್ರೇಶನ್ಅನ್ನು ವಾಸ್ತವವಾಗಿ ಈ 0 ಬೈ R ಆದ್ದರಿಂದ 0 ಗೆ ಮಾಡಲಾಗುತ್ತದೆ ಮತ್ತು ಇಲ್ಲಿ ಅದು R ಆದ್ದರಿಂದ 0 ಬೈ r ಗೆ ನಾವು ಇಂಟಿಗ್ರೇಶನ್ಅನ್ನು ಮಾಡುತ್ತಿದ್ದೇವೆ 0 ಬೈ R 0 ಬೈ R ನಾವು ಇಂಟಿಗ್ರೇಶನ್ಅನ್ನು ಮಾಡುತ್ತಿದ್ದೇವೆ ಆದ್ದರಿಂದ ನಾವು ಇಲ್ಲಿ R ಸ್ಕ್ವೇರ್ ಪ್ಲಸ್ v ಸ್ಕ್ವೇರ್ t ಸ್ಕ್ವೇರ್ 3 ಬೈ 2 ಮೈನಸ್ 1 ಅನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಈಗ ಫ್ಲಕ್ಸ್ ಅನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಸಮಯಕ್ಕೆ ಸಂಬಂಧಿಸಿದಂತೆ ಫ್ಲಕ್ಸ್ನಲ್ಲಿನ ಬದಲಾವಣೆಯನ್ನು ನಾವು ಲೆಕ್ಕಾಚಾರ ಮಾಡೋಣ ಆದ್ದರಿಂದ d dt ಆಫ್ E ಡಾಟ್ da ಇದು q v ಬೈ ಎಪ್ಸಿಲಾನ್ ನಾಟ್ R ಸ್ಕ್ವೇರ್ ಡಿವೈಡೆಡ್ ಬೈ R ಸ್ಕ್ವೇರ್ ಪ್ಲಸ್ v ಸ್ಕ್ವೇರ್ t ಸ್ಕ್ವೇರ್ 3 ಬೈ 2 ನಿಂದ ಹೊರಬರುತ್ತದೆ ಈಗ ನಾವು B ಡಾಟ್ dl ಅನ್ನು ಪಥದ ಮೇಲೆ ಸಂಯೋಜಿಸಿದ್ದೇವೆ ಎಂಬುದನ್ನು ನೆನಪಿಸಿಕೊಳ್ಳಿ mu ನಾಟ್ ಎಪ್ಸಿಲಾನ್ ಯಾವುದೇ ಈ ಫ್ಲಕ್ಸ್ನಲ್ಲಿ ಬದಲಾವಣೆ ಇಲ್ಲ ಅಂದರೆ q v ನಾವು ಈಗಾಗಲೇ ಲೆಕ್ಕ ಹಾಕಿದ್ದೇವೆ ಆದ್ದರಿಂದ R ಸ್ಕ್ವೇರ್ ಪ್ಲಸ್ v ಸ್ಕ್ವೇರ್ t ಸ್ಕ್ವೇರ್ 3 ಬೈ 2 ಆಗಿದೆ dl 00 qv20R2R2v2t2322πRB 0qvR22R2v2t232B 1202π qvR2R2v2t232 ಆದ್ದರಿಂದ ಇದು ರದ್ದುಗೊಳಿಸುತ್ತದೆ ಮತ್ತು ಈ ಹಾದಿಯಲ್ಲಿ ಇಂಟಿಗ್ರೇಶನ್ ಇದು ಚಾರ್ಜ್ ಕಣವಾಗಿದೆ ಏಕೆಂದರೆ B ಎಲ್ಲಾ ಬಿಂದುಗಳಲ್ಲಿ ಒಂದೇ ಆಗಿರುತ್ತದೆ ಆದ್ದರಿಂದ ನಾವು ಇದನ್ನು ಈ ರೀತಿ ಬರೆಯಬಹುದು R 2 pi R B B ಯ ಪರಿಮಾಣ mu ನಾಟ್ q v ಗೆ ಸಮಾನವಾಗಿರುತ್ತದೆ ಮತ್ತು ಈ ವಿಷಯ ಆದ್ದರಿಂದ B ಈಗ mu ನಾಟ್ ಡಿವೈಡೆಡ್ ಬೈ 2 pi q v R ಬೈ R ಸ್ಕ್ವೇರ್ ಪ್ಲಸ್ v ಸ್ಕ್ವೇರ್ t ಸ್ಕ್ವೇರ್ 3 ಬೈ 2 ಈಗ ದಿಕ್ಕು phi ಆಗಿದೆ ಆದ್ದರಿಂದ ಕಾಂತೀಯ ಕ್ಷೇತ್ರವು phi ದಿಕ್ಕಿನಲ್ಲಿ ಆಗುತ್ತದೆ ಇದು ವಾಸ್ತವವಾಗಿ 4 pi ಆಗಿರಬೇಕು ಆದ್ದರಿಂದ ನೋಡೋಣ ನಾವು ಈ 2 ಅನ್ನು ಇಲ್ಲಿ ಇಟ್ಟುಕೊಳ್ಳಬೇಕು ಇದು ಅಲ್ಲಿಗೆ ಮುಂದುವರಿಯುತ್ತದೆ ಮತ್ತು ಈಗ ಅದು ಆಗುತ್ತದೆ ಅಂತಿಮ ಫಲಿತಾಂಶವು mu ನಾಟ್ 4 pi ನೊಂದಿಗೆ ಬರುತ್ತದೆ ಆದ್ದರಿಂದ ಸರಿಯಾದ ಆಯ್ಕೆಯು D